ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು ವಾರ ಆರು ಮಾಡ್ಯೂಲ್ ಸಂಖ್ಯೆ ಎರಡು ಮತ್ತು ಉಪನ್ಯಾಸ ಸಂಖ್ಯೆ ಮೂವತ್ತೆರಡು ಈ ವಾರ ನಾನು ಸಂವಹನ ಕೌಶಲ್ಯಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತಿದ್ದೇನೆ ಮತ್ತು ನಿರ್ದಿಷ್ಟವಾಗಿ ಈ ಮಾಡ್ಯೂಲ್ನಲ್ಲಿ ನಾನು ಸಂವಹನಕ್ಕೆ ಇರುವ ಅಡೆತಡೆಗಳ ಮೇಲೆ ಗಮನ ಹರಿಸಲಿದ್ದೇನೆ ಮತ್ತು ಕಳುಹಿಸುವವರ ಅಥವಾ ಸ್ವೀಕರಿಸುವವರ ವ್ಯಕ್ತಿತ್ವದಿಂದಾಗಿ ಉಂಟಾಗುವ ಅಡೆತಡೆಗಳ ಮೇಲೆ ಕೇಂದ್ರೀಕರಿಸಲಿದ್ದೇನೆ ಮೊದಲು ಕಳೆದ ಉಪನ್ಯಾಸಕ್ಕೆ ಮರಳಲು ಬಯಸುತ್ತೇನೆ ಕಳೆದ ಉಪನ್ಯಾಸದಲ್ಲಿ ನಾವು ಪರಿಣಾಮಕಾರಿ ಸಂವಹನದ ಮೇಲೆ ಗಮನ ಕೇಂದ್ರೀಕರಿಸಿದೆವು ಮತ್ತು ಪರಿಣಾಮಕಾರಿ ಸಂವಹನಕಾರ ಎಂದರೆ ಯಾವಾಗಲೂ ಮುನ್ನಡೆಸುವ ವ್ಯಕ್ತಿ ಮತ್ತು ನಂತರ ಜನರು ಈ ಪರಿಣಾಮಕಾರಿ ಸಂವಹನಕಾರನನ್ನು ಅನುಸರಿಸಲು ಸಂತೋಷಪಡುತ್ತಾರೆ ಎಂಬ ಅಂಶವನ್ನು ಹೇಳಿದೆ ಜನರು ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ಸಾಧ್ಯವಾದರೆ ಅವರು ಸಂತೋಷವಾಗಿರುತ್ತಾರೆ ಒಬ್ಬ ವ್ಯಕ್ತಿಯು ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ಸಾಧ್ಯವಾಗದ ಕಾರಣ ಹೃದಯದಲ್ಲಿ ಏನನ್ನು ಭಾವಿಸಲಾಗಿದೆಯೋ ಅದನ್ನು ವ್ಯಕ್ತಪಡಿಸಲು ಸಾಧ್ಯವಾಗದ ಅಸಮಾಧಾನ ಇರುತ್ತದೆ ಸಂವಹನವು ಬಹಳ ಸಂಕೀರ್ಣವಾದ ಸಂವಾದಾತ್ಮಕ ಪ್ರಕ್ರಿಯೆಯಾಗಿದೆ ಮತ್ತು ಇದು ಹಂಚಿಕೆಯ ಊಹೆಗಳು ಮತ್ತು ಮಾತನಾಡದ ಒಪ್ಪಂದವನ್ನು ಒಳಗೊಂಡಿರುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಈ ಊಹೆಗಳು ಮತ್ತು ಒಪ್ಪಂದಗಳು ಬಹಳ ಸ್ಪಷ್ಟವಾಗಿಲ್ಲದಿದ್ದರೆ ತಪ್ಪು ವ್ಯಾಖ್ಯಾನಗಳು ತಪ್ಪು ತಿಳುವಳಿಕೆಗಳು ಮತ್ತು ಆಗಾಗ್ಗೆ ತಪ್ಪು ಸಂವಹನಗಳು ಸಂಭವಿಸಬಹುದು ಒಟ್ಟಾರೆಯಾಗಿ ಪರಿಣಾಮಕಾರಿ ಸಂವಹನವು ಉದ್ದೇಶಿತ ಮತ್ತು ಅಪೇಕ್ಷಿತ ಪ್ರತಿಕ್ರಿಯೆಯನ್ನು ಉಂಟುಮಾಡುವ ನಿಮ್ಮ ಸಾಮರ್ಥ್ಯವಾಗಿದೆ ತದನಂತರ ನಾನು ನಿಮ್ಮೊಂದಿಗೆ ಮೂಲಭೂತ ಸಂವಹನ ಪ್ರಕ್ರಿಯೆಯ ಬಗ್ಗೆ ಚರ್ಚಿಸಿದೆ ನೀವು ಐದು ಡಬ್ಲ್ಯುಎಚ್ ಪ್ರಶ್ನೆಗಳನ್ನು ಕೇಳಿದರೆ ನೀವು ಸುಲಭವಾಗಿ ನೆನಪಿಸಿಕೊಳ್ಳಬಹುದು ಕೊನೆಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಕೊಡುಗೆ ನೀಡುವ ವಿವಿಧ ಅಂಶಗಳ ಬಗ್ಗೆ ಚರ್ಚಿಸಿದೆ ನಿಮ್ಮ ದೈನಂದಿನ ಜೀವನದಲ್ಲಿ ಕಾರ್ಯಗತಗೊಳಿಸಲು ಪ್ರಯತ್ನಿಸಿದರೆ ಇವುಗಳು ನಿಮ್ಮನ್ನು ಪರಿಣಾಮಕಾರಿ ಸಂವಹನಕಾರರಾಗಲು ಕರೆದೊಯ್ಯುತ್ತವೆ ಪರಿಣಾಮಕಾರಿ ಸಂವಹನಕಾರನಾಗಲು ನೀವು ಮಾಡಿದ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಕೆಲವು ಅಡೆತಡೆ ಇರುತ್ತವೆ ಕೆಲವೊಮ್ಮೆ ಅದು ನಿಮ್ಮ ವ್ಯಕ್ತಿತ್ವದಲ್ಲಿರುತ್ತದೆ ಕೆಲವೊಮ್ಮೆ ಹೊರಬರುತ್ತಿರುವುದು ನಿಮ್ಮ ವ್ಯಕ್ತಿತ್ವವಲ್ಲ ಆದರೆ ಅದು ಸ್ವೀಕರಿಸುವವರ ಕಾರಣದಿಂದಾಗಿರುತ್ತದೆ ಸಂವಹನ ಪ್ರಕ್ರಿಯೆಯ ವಿಸ್ತರಿತ ಮಾದರಿಯನ್ನು ನೆನಪಿಡಿ ನೀವು ಕಳುಹಿಸುವ ಸಂದೇಶವನ್ನು ಎನ್ಕೋಡಿಂಗ್ ಡಿಕೋಡಿಂಗ್ ಮತ್ತು ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗಲೂ ಇನ್ನೊಬ್ಬ ವ್ಯಕ್ತಿಯು ಡಿಕೋಡ್ ಎನ್ಕೋಡ್ ಮತ್ತು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ನಡುವೆ ಏನೋ ಇದೆ ಅದು ಒಂದು ರೀತಿಯ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ಉಪನ್ಯಾಸದಲ್ಲಿ ನಾವು ಅಡೆತಡೆಗಳು ಯಾವುವು ಮತ್ತು ಅವು ಸಂವಹನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ಈ ಕೆಲವು ಅಡೆತಡೆಗಳನ್ನು ನಾವು ಹೇಗೆ ಜಯಿಸಬಹುದು ಎಂಬುದನ್ನು ಗುರುತಿಸಲು ಪ್ರಯತ್ನಿಸುತ್ತೇವೆ ಅಡೆತಡೆಗಳು ಆಲೋಚನೆಗಳ ಮುಕ್ತ ಹರಿವಿಗೆ ಅಡ್ಡಿಯಾಗುತ್ತವೆ ಅಡೆತಡೆಗಳು ಸಕ್ರಿಯವಾಗಿ ಆಲಿಸುವುದನ್ನು ಮತ್ತು ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸುವುದನ್ನು ತಡೆಯುತ್ತವೆ ದೈಹಿಕ ಮಾನಸಿಕ ಭಾವನಾತ್ಮಕ ಮಾನಸಿಕ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಸಂವಹನದ ವೈಫಲ್ಯ ಅಥವಾ ತಪ್ಪು ಸಂವಹನಕ್ಕೆ ಕಾರಣವಾಗುತ್ತವೆ ಈ ಉಪನ್ಯಾಸದಲ್ಲಿ ನಾವು ವಿಶೇಷವಾಗಿ ಎರಡು ಮೂಲಭೂತ ಅಡೆತಡೆಗಳಲ್ಲಿ ಒಂದನ್ನು ಕೇಂದ್ರೀಕರಿಸುತ್ತೇವೆ ಮೊದಲನೆಯದು ಕಳುಹಿಸುವವರ ಅಥವಾ ಸ್ವೀಕರಿಸುವವರ ವ್ಯಕ್ತಿತ್ವದಿಂದ ಉಂಟಾಗುತ್ತದೆ ಮುಂದಿನ ಉಪನ್ಯಾಸದಲ್ಲಿ ನಾವು ಅಂತರ್ವ್ಯಕ್ತೀಯ ವಹಿವಾಟುಗಳ ಮೇಲೆ ಕೇಂದ್ರೀಕರಿಸುತ್ತೇವೆ ಈಗ ಎನ್ಕೋಡಿಂಗ್ ಡಿಕೋಡಿಂಗ್ ಮಟ್ಟದಲ್ಲಿಯೂ ಸಹ ತಡೆಗೋಡೆ ಹೇಗೆ ಉದ್ಭವಿಸಬಹುದು ಎಂಬುದನ್ನು ನೋಡಿ ಇದು ಎನ್ಕೋಡ್ ಆಗುತ್ತದೆ ಮತ್ತು ನಂತರ ಕಳುಹಿಸುವವರು ಮತ್ತು ಸ್ವೀಕರಿಸುವವರು ಡಿಕೋಡ್ ಮಾಡುತ್ತಾರೆ ಅವರು ಸಾಮಾನ್ಯ ಸಂಕೇತವನ್ನು ಹಂಚಿಕೊಳ್ಳದಿದ್ದರೆ ಅವರು ಸಾಮಾನ್ಯ ಭಾಷೆಯನ್ನು ಹಂಚಿಕೊಳ್ಳದಿದ್ದರೆ ಅವರು ಸಾಮಾನ್ಯ ಉಲ್ಲೇಖದ ಚೌಕಟ್ಟನ್ನು ಹೊಂದಿಲ್ಲದಿದ್ದರೆ ಅರ್ಥವನ್ನು ಅರ್ಥಮಾಡಿಕೊಳ್ಳಲಾಗುವುದಿಲ್ಲ ಅದನ್ನು ಸರಿಯಾಗಿ ಅರ್ಥೈಸಲಾಗುವುದಿಲ್ಲ ಈ ಉದಾಹರಣೆಯನ್ನು ತೆಗೆದುಕೊಳ್ಳಿ ಕಚೇರಿಯಲ್ಲಿ ಶಾರ್ಟ್ಸ ರ್ಕ್ಯೂಟ್ ದಯವಿಟ್ಟು ಎಲೆಕ್ಟ್ರಿಷಿಯನ್ ಅನ್ನು ಕಳುಹಿಸಿ ಇದು ಎಸ್ಎಂಎಸ್ ಆಗಿ ಬರುತ್ತದೆ ಮತ್ತು ನಂತರ ಇನ್ನೊಬ್ಬ ವ್ಯಕ್ತಿಯು ಅದನ್ನು ಸ್ವೀಕರಿಸುತ್ತಾನೆ ಈಗ ಇದರ ಅರ್ಥವೇನು ನೀವು ಇದನ್ನು ಹೇಗೆ ಅರ್ಥೈಸುತ್ತೀರಿ ನಿಮ್ಮ ಕಚೇರಿಯಲ್ಲಿ ಕೆಲವು ರೀತಿಯ ವಿದ್ಯುತ್ ವೈಫಲ್ಯವಿದೆ ಎಂದು ನೀವು ಹೇಳಬಹುದು ನಿಮಗೆ ಎಲೆಕ್ಟ್ರಿಷಿಯನ್ ಸಹಾಯ ಬೇಕು ಇದು ಒಂದು ಸಾಮಾನ್ಯ ಉಲ್ಲೇಖದ ಚೌಕಟ್ಟಾಗಿದೆ ಆದರೆ ಸಾಮಾನ್ಯ ಉಲ್ಲೇಖದ ಚೌಕಟ್ಟು ಅದನ್ನು ಬಳಸುತ್ತಿರುವ ವ್ಯಕ್ತಿಗಳನ್ನು ಅವಲಂಬಿಸಿ ಅವರ ವೃತ್ತಿಗಳನ್ನು ಅವಲಂಬಿಸಿ ಬದಲಾಗಬಹುದು ಉದಾಹರಣೆಗೆ ಇದು ಪತ್ತೇದಾರಿ ಕಥೆಯಲ್ಲಿ ಸಂಭವಿಸಬೇಕಾದರೆ ಇದು ಜೇಮ್ಸ್ ಬಾಂಡ್ ತನ್ನ ಬಾಸ್ ಎಂ ಗೆ ಕಳುಹಿಸುತ್ತಿರುವ ವಿಷಯ ಎಂದು ಊಹಿಸಿಕೊಳ್ಳಿ ಈಗ ಅದರ ವ್ಯಾಖ್ಯಾನ ಏನಾಗಿರಬಹುದು ಅವರು ಸ್ಪಷ್ಟವಾಗಿ ಎಲೆಕ್ಟ್ರಿಷಿಯನ್ ಅನ್ನು ಕೇಳುತ್ತಿಲ್ಲ ಇದು ಇದಕ್ಕಿಂತ ಹೆಚ್ಚಿನದೇನಾದರೂ ಆಗಿರಬಹುದೇ ಇದರರ್ಥ ಕಚೇರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಎಂದರೆ ನನ್ನ ಸಂಗಾತಿಯನ್ನು ಅಪಹರಿಸಲಾಗಿದೆ ಎಂದರ್ಥ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನನ್ನ ಸಂಗಾತಿಯನ್ನು ಕೊಲ್ಲಲಾಗಿದೆ ಎಂದರ್ಥ ದಯವಿಟ್ಟು ಎಲೆಕ್ಟ್ರಿಷಿಯನ್ ಅನ್ನು ಕಳುಹಿಸಿ ಎಂದರೆ ದಯವಿಟ್ಟು ನನ್ನ ಸಹಾಯಕ್ಕಾಗಿ ಯಾರನ್ನಾದರೂ ಕಳುಹಿಸಿ ವಾಸ್ತವವಾಗಿ ಎಲೆಕ್ಟ್ರಿಷಿಯನ್ ಅಲ್ಲ ಆದರೆ ವಾಸ್ತವವಾಗಿ ಅದು ಅವನಿಗೆ ಸಹಾಯ ಮಾಡುವ ಯಾರಾದರೂ ಸರಿ ಸಂದೇಶವನ್ನು ಎನ್ಕೋಡ್ ಮಾಡಲಾಗಿದೆ ಡಿಕೋಡ್ ಮಾಡಲಾಗಿದೆ ಮತ್ತು ಸಾಮಾನ್ಯ ಚೌಕಟ್ಟಿನಲ್ಲಿ ಇರಿಸಲಾಗಿದೆ ಸಂಬಂಧಿತ ವ್ಯಕ್ತಿಗಳು ಮಾತ್ರ ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಈ ಸಾಮಾನ್ಯ ಉಲ್ಲೇಖದ ಚೌಕಟ್ಟನ್ನು ನೀವು ಅರ್ಥಮಾಡಿಕೊಳ್ಳದಿದ್ದರೆ ಸಮಸ್ಯೆ ಉಂಟಾಗುತ್ತದೆ ಕಳುಹಿಸುವವರು ಮತ್ತು ಸ್ವೀಕರಿಸುವವರ ನಡುವೆ ನಡೆಯುವ ಮತ್ತೊಂದು ಉದಾಹರಣೆಯನ್ನು ನೋಡಿ ಈ ಸಂದರ್ಭದಲ್ಲಿ ಸಂದೇಶವನ್ನು ಕಳುಹಿಸುವವರು ಒಬ್ಬ ಮಹಿಳೆ ತನ್ನ ಉದ್ದೇಶದ ಬಗ್ಗೆ ಸ್ಪಷ್ಟವಾಗಿಲ್ಲ ಅಥವಾ ಭಾಷೆಯ ಅನುಚಿತ ಬಳಕೆಯನ್ನು ಬಳಸುತ್ತಾರೆ ಇದು ವಾಸ್ತವವಾಗಿ ಈ ತಪ್ಪು ಸಂವಹನಕ್ಕೆ ಕಾರಣವಾಗಿದೆ ಇದು ಅಮೆರಿಕಾದ ಪ್ರವಾಸಿಗನೊಬ್ಬ ಅನೇಕ ಸ್ಥಳಗಳಿಗೆ ಪ್ರಯಾಣಿಸಿ ನಂತರ ಮರಳಿ ಬಂದ ನೈಜ ಘಟನೆಯ ಕಥೆಯಾಗಿದೆ ಮತ್ತು ಆಕೆ ಮತ್ತೊಂದು ಸ್ಥಳಕ್ಕೆ ಸಂಪರ್ಕಿಸುವ ವಿಮಾನವನ್ನು ತೆಗೆದುಕೊಳ್ಳಲು ಹೊರಟಿದ್ದಾಳೆ ಈಗ ವಿಮಾನ ನಿಲ್ದಾಣದಲ್ಲಿ ಎಲ್ಲರನ್ನೂ ಪರಿಶೀಲಿಸುತ್ತಿರುವ ಅಧಿಕಾರಿ ಅವರು ಪರಿಶೀಲಿಸುತ್ತಿದ್ದಾರೆ ಅವರು ಅವಳನ್ನು ಕೇಳಿದರು ಅವಳ ಉದ್ಯೋಗವೇನು ಈಗ ಅವಳು ಕೇವಲ ಹೌಸ್ ಮ್ಯಾನೇಜರ್ ಎಂದು ಹೇಳುವ ಬದಲು ಅವಳು ಮನೆಯಲ್ಲಿದ್ದಾಳೆ ಅವಳು ಯಾರೂ ಇಲ್ಲ ಎಂದು ಹೇಳಿದಳು ಅಧಿಕಾರಿಯು ಅವಳು ಹೊತ್ತೊಯ್ಯುತ್ತಿದ್ದ ವಸ್ತುಗಳನ್ನು ನೋಡಿ ಅವಳ ಕೈಚೀಲದಲ್ಲಿ ಬಹಳಷ್ಟು ವಸ್ತುಗಳು ಇದ್ದವು ತದನಂತರ ಅಧಿಕಾರಿಯ ಮನಸ್ಸಿನಲ್ಲಿ ಏನಾಯಿತು ಎಂದು ನಮಗೆ ಖಚಿತವಿಲ್ಲ ಅವರು ಮುಂದೆ ಹೋದರು ನಂತರ ಅವರು ಪರಿಶೀಲಿಸಲು ಪ್ರಾರಂಭಿಸಿದರು ಅವರು ಅವಳನ್ನು ಖಾಸಗಿ ಸ್ಥಳಕ್ಕೆ ಕರೆದೊಯ್ದರು ಮತ್ತು ನಂತರ ಅವರು ಅವಳನ್ನು ಶೋಧಿಸಿದರು ಅವರು ಅವಳ ಬೂಟುಗಳನ್ನು ತೆಗೆದುಕೊಂಡರು ಅವರು ಕತ್ತರಿಸಿದರು ಮತ್ತು ಪರಿಶೀಲಿಸಿದರು ಸುಮಾರು ಎರಡು ಗಂಟೆಗಳ ನಂತರ ಅವರು ಸರಿ ಮೇಡಮ್ ನೀವು ಹೋಗಬಹುದು ಎಂದು ಹೇಳಿದರು ನಂತರ ಆ ಮಹಿಳೆ ಕೋಪಗೊಂಡಳು ಅವಳು ಹೇಳಿದಳು ನೀವು ಜನರನ್ನು ಯಾದೃಚ್ಛಿಕವಾಗಿ ನಿಲ್ಲಿಸಿ ನಂತರ ನೀವು ಅವರನ್ನು ಪರಿಶೀಲಿಸಿ ಕೇವಲ ನಿಮ್ಮ ವಿನೋದಕ್ಕಾಗಿ ಮತ್ತು ಈಗ ನಾನು ನನ್ನ ಸಂಪರ್ಕಿಸುವ ವಿಮಾನವನ್ನು ತಪ್ಪಿಸಿಕೊಂಡಿದ್ದೇನೆ ತದನಂತರ ನೀವು ಈ ಎಲ್ಲಾ ಕೆಲಸಗಳನ್ನು ಮಾಡುತ್ತೀರಿ ಮತ್ತು ನಂತರ ನೀವು ಎಲ್ಲವೂ ಚೆನ್ನಾಗಿದೆ ಎಂದು ಹೇಳುತ್ತೀರಿ ಮತ್ತು ನಂತರ ನಾವು ಹಾಗೆಯೇ ಹೋಗಬೇಕು ಅಧಿಕಾರಿ ಗೊಂದಲಕ್ಕೊಳಗಾದರು ಮತ್ತು ನಂತರ ಅವರು ಹೇಳಿದರು ಮೇಡಮ್ ನಾನು ನಿಮ್ಮ ಉದ್ಯೋಗವನ್ನು ಕೇಳಿದಾಗ ನೀವು ಏನನ್ನೂ ಹೇಳಲಿಲ್ಲ ನಮಗೆ ಸಾಕಷ್ಟು ಆಶ್ಚರ್ಯವಾಯಿತು ಆಕೆಗೆ ವಾಸ್ತವವಾಗಿ ಅರ್ಥವಾಗಲಿಲ್ಲ ಆದರೆ ಅಧಿಕಾರಿಯು ಇದನ್ನು ಯಾವುದೂ ಇಲ್ಲ ಎಂದು ಕೇಳಿದಾಗ ಅವನು ಎನ್ ಯು ಎನ್ ಬಗ್ಗೆ ಯೋಚಿಸಿದನು ಅವಳು ಸನ್ಯಾಸಿನಿಯಾಗಿದ್ದರೆ ಅವಳು ಏಕೆ ಅನೇಕ ದುಬಾರಿ ವಸ್ತುಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದಾಳೆ ಮತ್ತು ನಂತರ ಅವಳು ಏಕೆ ಸರಳವಾಗಿ ಕಾಣುತ್ತಿಲ್ಲ ಅವಳು ನನ್ನನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಅವನು ಯೋಚಿಸಿದನು ಧ್ವನಿ ಒಂದೇ ಆದರೆ ಅರ್ಥ ಮತ್ತು ಅಕ್ಷರಗಳು ವಿಭಿನ್ನವಾಗಿವೆ ತಮ್ಮ ಉದ್ದೇಶದಲ್ಲಿ ಸ್ಪಷ್ಟವಾಗಿರದಿದ್ದಾಗ ಮತ್ತು ಸೂಕ್ತವಾದ ಭಾಷೆಯನ್ನು ಬಳಸದಿದ್ದಾಗ ಅದು ಸಮಸ್ಯೆಯಾಗುತ್ತದೆ ನಿಸ್ಸಂಶಯವಾಗಿ ಅವರು ಸ್ಪಷ್ಟೀಕರಣವನ್ನು ಬಯಸಿದರೆ ಅದನ್ನು ನಿವಾರಿಸಬಹುದು ಮತ್ತೊಂದು ಉದಾಹರಣೆಯನ್ನು ನೋಡಿ ಮದ್ಯ ಸೇವಿಸುವ ದುಷ್ಕೃತ್ಯಗಳನ್ನು ತನ್ನ ವಿದ್ಯಾರ್ಥಿಗಳಿಗೆ ತೋರಿಸಲು ಬಯಸಿದ್ದ ಶಿಕ್ಷಕನೊಬ್ಬನದು ಅವರು ಒಂದು ಲೀಟರ್ ಬಾಟಲಿಯನ್ನು ಪಡೆದರು ನಂತರ ಬಾಟಲಿಯಲ್ಲಿ ಅವರು ಅರ್ರ್ಯಾಕ್ ಮದ್ಯವನ್ನು ಸೇವಿಸಿದರು ಅದು ತುಂಬಾ ಕೆಟ್ಟ ವಾಸನೆಯನ್ನು ಹೊಂದಿತ್ತು ಅವರು ಇದನ್ನು ಕುಡಿಯುವುದು ತುಂಬಾ ಕೆಟ್ಟದು ಎಂದು ಅವರಿಗೆ ತೋರಿಸಲು ಬಯಸಿದ್ದರು ನಂತರ ಮತ್ತೊಂದೆಡೆ ಒಂದು ಸಣ್ಣ ಪಾರದರ್ಶಕ ಬಾಟಲಿಯಲ್ಲಿ ಅವರು ಉದ್ಯಾನದಿಂದ ತಾಜಾ ಎರೆಹುಳುಗಳನ್ನು ತೆಗೆದುಕೊಂಡರು ಮತ್ತು ನಂತರ ಅವು ಚಲಿಸುತ್ತಿದ್ದವು ನೀವು ಇದನ್ನು ನೋಡಬಹುದೇ ಎಂದು ಅವರು ವಿದ್ಯಾರ್ಥಿಗಳನ್ನು ಕೇಳಿದರು ಅವರು ಹೌದು ಸರ್ ಅದು ಏನು ಎಂದು ಹೇಳಿದರು ಅವರು ಹೇಳಿದರು ಸರ್ ಇದು ಒಂದು ಅರ್ರ್ಯಾಕ್ ಎಂದು ಇದು ಮದ್ಯ ಎಂದು ನಿಮಗೆ ಹೇಗೆ ಗೊತ್ತು ಸರ್ ನೀವು ಅದನ್ನು ಅಲ್ಲಿ ಅಂಟಿಸಿದ್ದೀರಿ ಮತ್ತು ನಂತರ ಅದು ತುಂಬಾ ಕೆಟ್ಟ ವಾಸನೆಯನ್ನು ಬೀರುತ್ತದೆ ಅದು ಅರ್ರ್ಯಾಕ್ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು ನಂತರ ಅವರು ಇದರ ಬಗ್ಗೆ ಏನು ಎಂದು ಕೇಳಿದರು ಸರ್ ಎರೆಹುಳುಗಳು ಅವರು ಜೀವಂತವಾಗಿದ್ದಾವೆಯೇ ಹೌದು ಸರ್ ಜೀವಂತವಾಗಿದ್ದಾವೆ ಎಂದು ಹೇಳಿದರು ಇಲ್ಲಿ ಮತ್ತು ಅಲ್ಲಿ ಚಲಿಸುತ್ತಿರುವುದನ್ನು ನಾವು ನೋಡಬಹುದು ಅವರು ಎರೆಹುಳುವನ್ನು ತೆಗೆದುಕೊಂಡು ಅರ್ರ್ಯಾಕ್ ಬಾಟಲಿಯೊಳಗೆ ಬಿಟ್ಟರು ಹುಳು ಇಲ್ಲಿ ಮತ್ತು ಅಲ್ಲಿ ವೇಗವಾಗಿ ಚಲಿಸಲು ಪ್ರಾರಂಭಿಸಿತು ಅದು ಹೊರಬರಲು ಪ್ರಯತ್ನಿಸುತ್ತದೆ ಆದರೆ ಅದು ಚಪ್ಪಟೆಯಾಗಿ ಬಿದ್ದು ನಂತರ ಸತ್ತುಹೋಯಿತು ಎಲ್ಲರೂ ಅದನ್ನು ಕುತೂಹಲದಿಂದ ನೋಡುತ್ತಿದ್ದರು ಮತ್ತು ತಮ್ಮ ಸಹಾನುಭೂತಿಯನ್ನು ತೋರಿಸಿದರು ಅವರು ಏನು ನಡೆಯುತ್ತಿದೆ ಎಂದು ಅದನ್ನು ಬಹಳ ಕುತೂಹಲದಿಂದ ನೋಡುತ್ತಿದ್ದರು ನಂತರ ಮತ್ತೆ ಅವನು ಮತ್ತೊಂದು ಎರೆಹುಳುವನ್ನು ತೆಗೆದುಕೊಂಡು ಹಾಕಿದನು ಅದು ಸಾಯುತ್ತಿದೆ ಅವರು ಎಲ್ಲಾ ಹುಳುಗಳನ್ನು ಒಂದೊಂದಾಗಿ ಹಾಕಿದರು ಮತ್ತು ಎಲ್ಲಾ ಹುಳುಗಳು ಅಂತಿಮವಾಗಿ ಸತ್ತವು ಈಗ ಅವರಿಗೆ ಬಾಟಲಿಯನ್ನು ತೋರಿಸಿದರು ಮತ್ತು ನಂತರ ನೀವು ಸಂದೇಶವನ್ನು ಸ್ಪಷ್ಟವಾಗಿ ಪಡೆದಿದ್ದೀರಾ ಎಂದು ಕೇಳಿದರು ನಂತರ ಕೊನೆಯವನೊಬ್ಬ ಕೈ ಎತ್ತಿದ ಮತ್ತು ಹೌದು ಸರ್ ಹೌದು ಸರ್ ನನಗೆ ಸಂದೇಶ ಸ್ಪಷ್ಟವಾಗಿ ತಿಳಿಯಿತು ನನಗೆ ಅದು ಬಹಳ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ಹೇಳಿದ ದಯವಿಟ್ಟು ಎದ್ದು ಅದನ್ನು ಇತರ ವಿದ್ಯಾರ್ಥಿಗಳಿಗೆ ವಿವರಿಸಿ ಎಂದರು ಅವನು ಎದ್ದು ನಂತರ ಬಹಳ ಉತ್ಸಾಹದಿಂದ ಹೇಳಿದನು ಸರ್ ನಾವು ಮದ್ಯ ಸೇವಿಸಿದರೆ ಅದು ನಮ್ಮ ಹೊಟ್ಟೆಯಲ್ಲಿರುವ ಎಲ್ಲಾ ಹುಳುಗಳನ್ನು ಕೊಲ್ಲುತ್ತದೆ ಆದ್ದರಿಂದ ಸರ್ ನಾವು ಸಾಧ್ಯವಾದಷ್ಟು ಮದ್ಯವನ್ನು ಸೇವಿಸಬೇಕು ಎಂದು ನಾನು ಭಾವಿಸುತ್ತೇನೆ ಇದರಿಂದಾಗಿ ನಮ್ಮ ಹೊಟ್ಟೆ ಶುದ್ಧವಾಗಿರುತ್ತದೆ ವಿಶೇಷವಾಗಿ ಪ್ರತಿ ಊಟದ ನಂತರ ಅದು ಎಲ್ಲಾ ಕಲ್ಮಶಗಳನ್ನು ಕೊಲ್ಲುತ್ತದೆ ಮತ್ತು ನಮ್ಮ ವ್ಯವಸ್ಥೆಯನ್ನು ಸ್ವಚ್ಛವಾಗಿರಿಸುತ್ತದೆ ಮದ್ಯ ಕುಡಿಯುವುದು ತುಂಬಾ ಕೆಟ್ಟದು ಎಂದು ವಿದ್ಯಾರ್ಥಿಗಳು ಅರ್ಥಮಾಡಿಕೊಳ್ಳಬೇಕು ಎಂದು ಶಿಕ್ಷಕರು ನಿಜವಾಗಿಯೂ ಬಯಸಿದ್ದರು ಎಂದು ಈಗ ನೀವು ಅರ್ಥಮಾಡಿಕೊಳ್ಳಬಹುದು ಅದು ವಾಸ್ತವವಾಗಿ ಆ ವ್ಯಕ್ತಿಯನ್ನು ಕೊಲ್ಲುತ್ತದೆ ಅಂತಿಮವಾಗಿ ಅದು ಮೊದಲು ಹೊಟ್ಟೆಯನ್ನು ಕೊಲ್ಲುವುದರೊಂದಿಗೆ ಪ್ರಾರಂಭವಾಗುತ್ತದೆ ನಂತರ ನಿಧಾನವಾಗಿ ಅದು ಎರೆಹುಳುಗಳಂತಹ ಎಲ್ಲಾ ಅಂಗಗಳನ್ನು ಕೊಲ್ಲುತ್ತದೆ ಈಗ ವಿದ್ಯಾರ್ಥಿಗೆ ಇನ್ನೊಂದು ಸಂದೇಶ ಬಂತು ಅದು ಹೊಟ್ಟೆಯಲ್ಲಿರುವ ಹುಳುಗಳನ್ನು ಮಾತ್ರ ಕೊಲ್ಲುತ್ತದೆ ಎಂದು ಅವನು ಭಾವಿಸಿದನು ಮತ್ತು ಸಂಪೂರ್ಣವಾಗಿ ನಕಾರಾತ್ಮಕ ಅರ್ಥವನ್ನು ಪಡೆದನು ಸ್ವೀಕರಿಸುವವರು ಸಂದೇಶವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಅರ್ಥೈಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ಇದು ಸಂಭವಿಸುತ್ತದೆ ಈ ರೀತಿಯ ಸಂದೇಶಗಳನ್ನು ರವಾನಿಸುವಾಗ ನೀವು ಬಹಳ ಜಾಗರೂಕರಾಗಿರಬೇಕು ವ್ಯಕ್ತಿತ್ವದ ಅಡೆತಡೆಗಳ ಬಗ್ಗೆ ಹೆಚ್ಚು ನೋಡೋಣ ವ್ಯಕ್ತಿತ್ವದ ಅಡೆತಡೆಗಳು ಹೆಚ್ಚಾಗಿ ಮಾನಸಿಕ ಸ್ವರೂಪದ್ದಾಗಿವೆ ಇದು ಮನಸ್ಸಿನಲ್ಲಿ ಸಂಭವಿಸುತ್ತದೆ ಅದು ಮನಸ್ಸಿನೊಂದಿಗೆ ಸಂಬಂಧಿಸಿದೆ ಮತ್ತು ಜನರು ಸಂವಹನದಲ್ಲಿನ ಸಾಮಾನ್ಯತೆಯನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ ಉದಾಹರಣೆಗೆ ಅವರು ಗ್ರಹಿಕೆಯಲ್ಲಿನ ಹಿನ್ನೆಲೆಯ ವ್ಯತ್ಯಾಸಗಳನ್ನು ನಿರ್ಲಕ್ಷಿಸುತ್ತಾರೆ ನೆನಪಿಡಿ ನಾವು ಗ್ರಹಿಕೆಯ ಬಗ್ಗೆ ಒಂದು ಸಂಪೂರ್ಣ ಉಪನ್ಯಾಸವನ್ನು ಕಳೆದಿದ್ದೇವೆ ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ನೋಡಿ ಅಲ್ಲಿ ಜನರು ವಿಷಯಗಳನ್ನು ಗ್ರಹಿಸುವ ವಿಧಾನವು ಸಂಪೂರ್ಣವಾಗಿ ಭಿನ್ನವಾಗಿದೆ ಮಾನವಶಾಸ್ತ್ರಜ್ಞರೊಬ್ಬರು ಹಳೆಯ ನರಭಕ್ಷಕನೊಬ್ಬನನ್ನು ಎದುರಿಸಿದ ಅನುಭವಕ್ಕೆ ಇದು ಒಂದು ಪ್ರಸಿದ್ಧ ಉದಾಹರಣೆಯಾಗಿದೆ ಮತ್ತು ಈ ಮಾನವಶಾಸ್ತ್ರಜ್ಞ ಬ್ರಾನಿಸ್ಲಾ ಮಾಲಿನೋವ್ಸ್ಕಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅವರು ಬಹಳಷ್ಟು ನರಭಕ್ಷಕರನ್ನು ಸಂದರ್ಶಿಸಿದರು ಮತ್ತು ಅವರ ಜೀವನಶೈಲಿಯ ಬಗ್ಗೆ ರೆ ತಿಳಿದುಕೊಳ್ಳಲು ಬಯಸಿದರು ಮತ್ತು ಅದನ್ನು ನಾಗರಿಕ ಜನರಿಗೆ ಪ್ರಚಾರ ಮಾಡಲು ಬಯಸಿದ್ದರು ಸಂದರ್ಶನದ ಕೊನೆಯಲ್ಲಿ ಮತ್ತು ಅವರು ನರಭಕ್ಷಕ ನಾಯಕನನ್ನು ಬಿಡಲು ಹೊರಟಿದ್ದಾಗ ನರಭಕ್ಷಕರು ಮನುಷ್ಯರನ್ನು ತಿನ್ನುತ್ತಾರೆ ಎಂದು ನಿಮಗೆ ತಿಳಿದಿದೆ ಅವರು ಮನುಷ್ಯರನ್ನು ತಿನ್ನಬಹುದು ನಾಯಕ ಮಾಲಿನೋವ್ಸ್ಕಿ ಇದ್ದರೂ ತಾನು ಸ್ನೇಹಿತನೆಂದು ಗುರುತಿಸಬಹುದು ಅವರು ಯಾವುದೇ ಹಾನಿ ಮಾಡಲಿಲ್ಲ ಮತ್ತು ನಂತರ ನಾಯಕನು ವಿಶ್ವ ಯುದ್ಧದ ಬಗ್ಗೆ ಕೇಳಿದಾಗ ಆತನಿಗೆ ಒಂದು ಪ್ರಶ್ನೆಯಿತ್ತು ಆತ ಬೃಹತ್ ಹತ್ಯೆಯಿಂದ ಉತ್ಪತ್ತಿಯಾದ ಮಾನವ ಮಾಂಸವನ್ನು ಯುರೋಪಿಯನ್ನರು ಹೇಗೆ ತಿನ್ನಲು ಸಾಧ್ಯವಾಯಿತು ಎಂದು ಕೇಳಿದರು ಎರಡನೇ ಜಗತ್ತಿನಲ್ಲಿ ಅವರು ಅನೇಕ ಜನರನ್ನು ಕೊಂದು ಅವೆಲ್ಲವನ್ನೂ ಅವರು ಹೇಗೆ ತಿನ್ನಲು ಸಾಧ್ಯವಾಯಿತು ಎಂದು ಅವರು ಕೇಳಿದರು ನಂತರ ಯುರೋಪಿಯನ್ನರು ತಾವು ಕೊಂದ ಶತ್ರುವಿನ ಮಾಂಸವನ್ನು ಎಂದಿಗೂ ತಿನ್ನುವುದಿಲ್ಲ ಎಂದು ಮಾಲಿನೋವ್ಸ್ಕಿ ಅವನಿಗೆ ಹೇಳಿದನು ಇದು ನರಭಕ್ಷಕನಿಗೆ ಬಹಳ ಆಶ್ಚರ್ಯಕರವಾಗಿತ್ತು ಮತ್ತು ನೀವು ಯಾವ ರೀತಿಯ ಅನಾಗರಿಕರು ಎಂದು ಕೇಳಿದನು ಜನರನ್ನು ಕೊಲ್ಲಲು ಭಯಭೀತರಾಗಿ ಕೇಳಿದನು ಮಾಲಿನೋವ್ಸ್ಕಿಯ ದೃಷ್ಟಿಕೋನವೆಂದರೆ ಯುರೋಪಿಯನ್ನರು ಸುಸಂಸ್ಕೃತರಾಗಿದ್ದಾರೆ ಮತ್ತು ನಂತರ ನರಭಕ್ಷಕರು ಅಸಂಸ್ಕೃತರಾಗಿದ್ದಾರೆ ನರಭಕ್ಷಕನ ಗ್ರಹಿಕೆಯು ಏನೆಂದರೆ ನೀವು ಮನುಷ್ಯರನ್ನು ವ್ಯರ್ಥಕ್ಕಾಗಿ ಕೊಂದರೆ ಮತ್ತು ತಿನ್ನಲು ಹೋಗದಿದ್ದರೆ ನೀವು ನಿಜವಾಗಿಯೂ ಅನಾಗರಿಕರು ನೀವು ಕಪ್ ಅನ್ನು ನೋಡುವ ರೀತಿಯಂತೆಯೇ ನೀವು ಅದನ್ನು ನೋಡಿ ಅದು ಅರ್ಧ ಖಾಲಿಯಾಗಿದೆ ಅಥವಾ ಅರ್ಧ ತುಂಬಿದೆ ಎಂದು ಹೇಳಿದರೆ ನೀವು ಎರಡು ವಿಭಿನ್ನ ಗ್ರಹಿಕೆಗಳನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಬಹುದು ಒಬ್ಬರ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಇತರ ಅಂಶಗಳನ್ನು ನೋಡಿ ಸಾಮಾಜಿಕ ಸಾಂಸ್ಕೃತಿಕ ಪರಿಸರ ಇದರ ಹಿನ್ನೆಲೆಯಲ್ಲಿಯೇ ಒಬ್ಬ ವ್ಯಕ್ತಿಯು ಬೆಳೆದಿದ್ದಾನೆ ಇದು ಪರಸ್ಪರರ ಅನುಭವಗಳಿಗೆ ಒಂದು ದೃಷ್ಟಿಕೋನವನ್ನು ನೀಡುತ್ತದೆ ಬಹುತೇಕ ನಾವೆಲ್ಲರೂ ನಮ್ಮದೇ ಆದ ವಿಶಿಷ್ಟ ಅನುಭವಗಳನ್ನು ಹೊಂದಿದ್ದೇವೆ ಮತ್ತು ವ್ಯಕ್ತಿಯು ಮನಸ್ಥಿತಿಯನ್ನು ಅಭಿವೃದ್ಧಿಪಡಿಸುವ ರೀತಿಯಲ್ಲಿ ಮನೋಧರ್ಮವನ್ನು ಹೊಂದಿರುತ್ತಾನೆ ಅಂತಹ ಆಲೋಚನೆಗಳು ಮತ್ತು ಮೌಲ್ಯಗಳ ವ್ಯಕ್ತಿತ್ವವು ಜೀವನದಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ನಂಬಿಕೆಗಳು ಇತ್ಯಾದಿಗಳ ಸ್ಥಾನವು ವಾಸ್ತವವಾಗಿ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಒಂದು ರೀತಿಯ ದೃಷ್ಟಿಕೋನವನ್ನು ನೀಡುತ್ತದೆ ಇತರ ದೃಷ್ಟಿಕೋನಗಳೊಂದಿಗೆ ಜಯಿಸಿ ಅಥವಾ ಅದು ವಿರುದ್ಧವಾಗಿರಬಹುದು ನಾವು ಹೊಂದಿರುವ ಸ್ಥಾನವೂ ಸಹ ನಮಗೆ ಒಂದು ನಿರ್ದಿಷ್ಟ ದೃಷ್ಟಿಕೋನವನ್ನು ನೀಡುತ್ತದೆ ಮತ್ತು ವಿಭಿನ್ನ ದೃಷ್ಟಿಕೋನವನ್ನು ಹೊಂದಿರುವ ಇತರರನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಕಷ್ಟಕರವಾಗಿದೆ ಎಂಬುದನ್ನು ಗಮನಿಸುವುದು ಆಸಕ್ತಿದಾಯಕವಾಗಿದೆ ಉದಾಹರಣೆಗೆ ತಂದೆ ಮಗ ಅವರು ವಿಭಿನ್ನ ಸ್ಥಾನಗಳನ್ನು ಹೊಂದಿದ್ದಾರೆ ಮಗ ಬೆಳೆಯುವಾಗ ತಂದೆಗೆ ಎಂದಿಗೂ ಅರ್ಥವಾಗುವುದಿಲ್ಲ ಎಂಬ ಭಾವನೆ ಬರುತ್ತದೆ ಮತ್ತು ತಂದೆ ಯಾವಾಗಲೂ ತನ್ನ ಪೀಳಿಗೆಯು ಯಾವಾಗಲೂ ಉತ್ತಮವಾಗಿದೆ ಎಂದು ಹೇಳುತ್ತಾರೆ ಆದರೆ ಮಗ ದೊಡ್ಡವನಾದಾಗ ತನ್ನ ತಂದೆ ತನ್ನ ಮಗನ ಬಗ್ಗೆ ಹೇಳುತ್ತಿದ್ದ ಅದೇ ದೂರನ್ನು ಹೇಳುತ್ತಾನೆ ಶಿಕ್ಷಕ ವಿದ್ಯಾರ್ಥಿಯು ವಿದ್ಯಾರ್ಥಿಯಾಗಿ ವಿಭಿನ್ನ ರೀತಿಯ ದೃಷ್ಟಿಕೋನವನ್ನು ಹೊಂದಿರುತ್ತಾನೆ ಆದರೆ ಅವನು ಶಿಕ್ಷಕನಾಗಿ ಬೆಳೆದಾಗ ನಂತರ ದೃಷ್ಟಿಕೋನವನ್ನು ಅದೇ ರೀತಿ ವ್ಯತಿರಿಕ್ತವಾಗಿದೆ ಉದಾಹರಣೆಗೆ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳು ಸೇರಿದಾಗ ಉದಾಹರಣೆಗೆ ರಾಗ್ ಮಾಡುವುದು ಅಗತ್ಯ ಅಭಿವ್ಯಕ್ತಿಶೀಲವಾಗಿರುತ್ತಾರೆ ಮತ್ತು ಮುಕ್ತವಾಗಿರುತ್ತಾರೆ ನೀವು ಅವರ ಪೋಷಕರನ್ನು ಕೇಳಿದರೆ ಅವರು ಅವರು ಇಲ್ಲ ಇಲ್ಲ ಯಾವುದೇ ರಾಗ್ ಮಾಡುವುದು ಕೆಟ್ಟದು ಮತ್ತು ಅದನ್ನು ನಿಗ್ರಹಿಸಬೇಕು ಯಾರಾದರೂ ಅದನ್ನು ಮಾಡಿದರೆ ವರದಿ ಮಾಡಬೇಕು ಅವನು ಅಥವಾ ಅವಳು ಕಠಿಣ ಶಿಕ್ಷೆಗೆ ಗುರಿಯಾಗಬೇಕು ಮೊದಲ ವರ್ಷದಲ್ಲಿ ರಕ್ಷಿಸಬೇಕೆಂದು ಬಯಸಿದ ಅದೇ ಪೋಷಕರು ಎರಡನೇ ವರ್ಷವನ್ನು ತಲುಪಿದಾಗ ಸರಿ ಎಂದು ಹೇಳುತ್ತಾರೆ ಪೋಷಕರು ಎರಡನೇ ವರ್ಷವನ್ನು ತಲುಪಿದಾಗ ಸರಿ ಎಂದು ಹೇಳುತ್ತಾರೆ ಇನ್ನೊಂದು ವಿಷಯವೆಂದರೆ ಧಾರಾವಾಹಿಗಳಲ್ಲಿ ಅತ್ತೆ ಮತ್ತು ಸೊಸೆ ಅವರು ತೆಗೆದುಕೊಳ್ಳುವ ಸ್ಥಾನಗಳು ಸೊಸೆ ಯಾವಾಗಲೂ ಅತ್ತೆ ಬಗ್ಗೆ ದೂರು ನೀಡುತ್ತಾಳೆ ಮತ್ತು ಅತ್ತೆ ತುಂಬಾ ಸೂಕ್ಷ್ಮವಲ್ಲದವಳು ಎಂದು ಅತ್ತೆ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ಯಾವಾಗಲೂ ಭಾವಿಸುತ್ತಾಳೆ ಅತ್ತೆ ಸೊಸೆ ತನ್ನ ನಿರೀಕ್ಷೆಗಳಿಗೆ ಅನುಗುಣವಾಗಿಲ್ಲ ಎಂದು ಹೇಳುತ್ತಾಳೆ ಈಗ ಅದೇ ಸೊಸೆ ಅತ್ತೆ ಆಗಿ ಬೆಳೆದಾಗ ಸ್ಥಾನವು ಬದಲಾಗುತ್ತದೆ ಅವಳು ಇನ್ನೊಬ್ಬ ಸೊಸೆಯನ್ನು ಪಡೆದಾಗ ಅವರು ಸೊಸೆಯಾಗಿದ್ದಾಗ ಪಡೆದ ಅದೇ ರೀತಿಯ ದೂರುಗಳನ್ನು ನೀಡುತ್ತಾರೆ ಈಗ ಗಂಡ ಮತ್ತು ಹೆಂಡತಿಯ ಬಗ್ಗೆ ಒಂದು ಆಸಕ್ತಿದಾಯಕ ಕಥೆಯನ್ನು ಹೇಳುತ್ತೇನೆ ಒಬ್ಬ ಪ್ರೀತಿಯ ಮತ್ತು ಕಾಳಜಿಯುಳ್ಳ ಗಂಡ ವೈದ್ಯರ ಬಳಿ ಹೋಗಿ ನನ್ನ ಹೆಂಡತಿ ಸ್ವಲ್ಪ ಶ್ರವಣಶಕ್ತಿಯ ಕೊರತೆಯಿಂದ ಬಳಲುತ್ತಿದ್ದಾಳೆ ಮತ್ತು ಅವಳನ್ನು ಗುಣಪಡಿಸಬೇಕು ಆ ದೋಷ ನನಗೆ ತಿಳಿದಿದೆ ಎಂದು ಅವಳು ತಿಳಿಯುವುದನ್ನು ಸಹ ನಾನು ಬಯಸುವುದಿಲ್ಲ ಆದರೆ ಈ ಶ್ರವಣಶಕ್ತಿಯ ಕೊರತೆಯಿಂದ ಅವಳನ್ನು ಗುಣಪಡಿಸಲು ನೀವು ನನಗೆ ಸಹಾಯ ಮಾಡುತ್ತೀರಾ ಮತ್ತು ಇದರಿಂದ ನಮ್ಮ ಸಂವಹನವು ಸುಧಾರಿಸುತ್ತದೆ ವೈದ್ಯರು ಸರಿ ಎಂದರು ಆದರೆ ಆಕೆಯ ಶ್ರವಣ ಕೊರತೆಯ ಮಟ್ಟ ಎಷ್ಟು ಎಂದು ಅರ್ಥ ಮಾಡಿಕೊಳ್ಳುತ್ತೇನೆ ಆದ್ದರಿಂದ ನೀವು ಮನೆಗೆ ಹೋದಾಗ ನೀವು ಒಂದು ಪ್ರಯೋಗವನ್ನು ಮಾಡಿ ನಿಮ್ಮ ಮನೆ ಹೇಗಿದೆ ಎಂದು ಕೇಳಿದರು ನನ್ನ ಮನೆ ನಾಲ್ಕು ಬಾಗಿಲು ಇದೆ ಮತ್ತು ಅದು ಒಂದು ರೀತಿಯ ಕಂಪಾರ್ಟ್ಮೆಂಟ್ನಲ್ಲಿ ಒಂದು ಕೋಣೆಯ ನಂತರ ಮತ್ತೊಂದು ಕೋಣೆ ಇದೆ ನೀವು ಮೊದಲ ಕೋಣೆಗೆ ಹೋದಾಗ ನೀವು ಏನನ್ನಾದರೂ ಕೇಳುತ್ತೀರಿ ಮತ್ತು ನಂತರ ನೀವು ಎರಡನೇ ಕೋಣೆಗೆ ಹೋದಾಗ ನೀವು ಕೇಳುತ್ತೀರಿ ಮೂರನೇ ಮತ್ತು ನಾಲ್ಕನೇ ಕೋಣೆಗೆ ಮುಂದುವರಿಯಿರಿ ಮತ್ತು ನಂತರ ಅವಳು ಪ್ರತಿಕ್ರಿಯಿಸುವ ಸ್ಥಳ ಗುರುತು ಮಾಡಿ ನನಗೆ ವರದಿ ಮಾಡಿ ಅವಳಿಗೆ ನಿಖರವಾಗಿ ಕೇಳಲು ಸಾಧ್ಯವಾಗದ ಸ್ಥಳವನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ನಾನು ಅವಳಿಗೆ ಚಿಕಿತ್ಸೆ ನೀಡಬಹುದು ಅವನು ಮುಂಭಾಗದ ಬಾಗಿಲಲ್ಲಿ ನಿಂತನು ಮತ್ತು ನಂತರ ಅವನು ನಾಲ್ಕನೇ ಕೋಣೆ ಅಡುಗೆಮನೆ ಕಾಣಿಸುತ್ತಿತ್ತು ಅವಳು ಅಡುಗೆ ಮಾಡುತ್ತಿದ್ದಳು ಅವನು ಕೂಗಿದನು ಮತ್ತು ನಂತರ ಅವಳನ್ನು ಹನಿ ನನ್ನ ಪ್ರಿಯೆ ಎಂದು ಕರೆದನು ನೀವು ಇಂದು ಏನು ಅಡುಗೆ ಮಾಡುತ್ತಿದ್ದೀರಿ ಎಂದನು ಯಾವುದೇ ಪ್ರತಿಕ್ರಿಯೆ ಇಲ್ಲ ನಂತರ ಮುಂದಿನ ಕೋಣೆಗೆ ತೆರಳಿ ಮತ್ತೆ ಕರೆದನು ಇಂದು ಏನು ಅಡುಗೆ ಮಾಡುತ್ತಿದ್ದೀರಿ ಎಂದು ಕೇಳಿದನು ಮತ್ತೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವನು ಮೂರನೇ ಕೋಣೆಗೆ ಹೋದನು ಹನಿ ನೀವು ಇಂದು ಏನು ಅಡುಗೆ ಮಾಡುತ್ತಿದ್ದೀರಿ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವನು ನಾಲ್ಕನೇ ಕೋಣೆಯ ಹತ್ತಿರ ಹೋದನು ಅದು ಅಡುಗೆಮನೆ ಅವನು ಅವಳ ಪಕ್ಕದಲ್ಲಿ ನಿಂತನು ಮತ್ತು ನಂತರ ಅವನು ಹನಿ ನೀವು ಇಂದು ಏನು ಅಡುಗೆ ಮಾಡುತ್ತಿದ್ದೀರಿ ಎಂದು ಅವಳು ಚಿಕನ್ ಎಂದು ಹೇಳಿದಳು ಮತ್ತು ನಾನು ಇದನ್ನು ನಾಲ್ಕನೇ ಬಾರಿಗೆ ಚಿಕನ್ ಎಂದು ಕೂಗುತ್ತಿದ್ದೇನೆ ಮತ್ತು ನಾನು ಇದನ್ನು ನಾಲ್ಕನೇ ಬಾರಿಗೆ ಕೂಗುತ್ತಿದ್ದೇನೆ ಅಂದರೆ ನೀವು ಈಗ ಅರ್ಥಮಾಡಿಕೊಂಡಿರಬಹುದು ಶ್ರವಣದೋಷವು ಹೆಂಡತಿಯಲ್ಲಿಲ್ಲ ಅದು ಗಂಡನಲ್ಲಿದೆ ಅವನು ಕೂಗಿದಾಗಲೆಲ್ಲಾ ಅವಳು ಪ್ರತಿಕ್ರಿಯಿಸುತ್ತಿದ್ದಳು ಆದರೆ ಅವನಿಗೆ ಅವಳ ಮಾತನ್ನು ಕೇಳಲು ಸಾಧ್ಯವಾಗಲಿಲ್ಲ ಆದರೆ ಅವನು ಗಂಡ ಮತ್ತು ಅವನು ದೋಷರಹಿತ ಎಂಬ ಸ್ಥಾನದಿಂದಾಗಿ ಅವನು ಯಾವುದೇ ತಪ್ಪು ಮಾಡಲು ಸಾಧ್ಯವಿಲ್ಲ ಮತ್ತು ಹೆಂಡತಿಯು ಯಾವಾಗಲೂ ತಪ್ಪನ್ನು ಮಾಡುತ್ತಾಳೆ ಅವನು ತನ್ನ ಮಿತಿಗಳ ಮೂಲಕ ನೋಡಲು ಸಾಧ್ಯವಾಗುವುದಿಲ್ಲ ಅದು ಗಂಡನಿಗೆ ಕಣ್ಣು ತೆರೆಸಿತು ಮತ್ತು ಸಮಸ್ಯೆಯನ್ನು ತನ್ನ ಹೆಂಡತಿಯದಲ್ಲ ತನ್ನ ವ್ಯಕ್ತಿತ್ವ ಎಂಬುದನ್ನು ಅವನು ಅರಿತುಕೊಂಡನು ನಿಮ್ಮನ್ನು ನೀವು ಯಾವಾಗಲೂ ಇನ್ನೊಬ್ಬ ವ್ಯಕ್ತಿಯ ಬದಿಯಲ್ಲಿ ಇರಿಸಿಕೊಳ್ಳಿ ಮತ್ತು ನಂತರ ನೀವು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಏನು ಇದೆ ಎಂಬುದನ್ನು ಗುರುತಿಸಲು ಪ್ರಯತ್ನಿಸುವ ಮೊದಲು ನಿಮ್ಮೊಂದಿಗೆ ಸಮಸ್ಯೆ ಇದೆಯೇ ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಸ್ಟೀರಿಯೊಟೈಪ್ ಮಾಡುವ ಪ್ರವೃತ್ತಿ ಮತ್ತು ಸ್ಟೀರಿಯೊಟೈಪ್ಗಳಿಗೆ ಜಿಗಿಯುವಂತಹ ಇತರ ಕಾರಣಗಳಿವೆ ಸ್ಟೀರಿಯೊಟೈಪ್ಗಳು ನಾವು ಮಾಡುವ ತೀರ್ಮಾನಗಳು ಯಾರಾದರೂ ಒಂದು ಹಂತದಲ್ಲಿ ಏನಾದರೂ ತಪ್ಪು ಮಾಡಿದ್ದಾರೆ ಎಂಬ ಕಾರಣಕ್ಕೆ ನಾವು ಯಾವಾಗಲೂ ಆ ರೀತಿಯ ವ್ಯಕ್ತಿಯು ಯಾವಾಗಲೂ ಅದೇ ಕೆಲಸವನ್ನು ಮಾಡುತ್ತಾನೆ ಎಂದು ಭಾವಿಸುತ್ತೇವೆ ಒಬ್ಬ ಸೇವಕನು ಹಣವನ್ನು ಕದ್ದಿದ್ದಾನೆ ನೀವು ಅವನನ್ನು ಹಿಡಿದಿದ್ದೀರಿ ಮತ್ತು ಎಲ್ಲಾ ಸೇವಕರು ಈ ರೀತಿ ಇದ್ದಾರೆ ಅವರು ಯಾವಾಗಲೂ ಹಣವನ್ನು ಕದಿಯುತ್ತಾರೆ ಎಂದು ನೀವು ಭಾವಿಸುತ್ತೀರಿ ಇತರ ಪ್ರಾಮಾಣಿಕ ಜನರು ಇರಬಹುದು ಆದರೆ ಅದು ವಿವಿಧ ವರ್ಗಗಳ ಅಡಿಯಲ್ಲಿ ನಡೆಯುತ್ತದೆ ಭಾರತೀಯರು ಪಾಕಿಸ್ತಾನಿ ಚೀನೀ ಅಮೇರಿಕನ್ ವಿಭಿನ್ನ ಜನರು ತಾವು ವಿಭಿನ್ನ ಧರ್ಮದ ಬುದ್ಧಿವಂತ ಯಹೂದಿ ಪಾರ್ಸಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜನಾಂಗ ಬಣ್ಣ ಕಪ್ಪು ಅಥವಾ ನೀಗ್ರೋ ಬಿಳಿ ಯುರೋಪಿಯನ್ ಎಂದು ಭಾವಿಸುತ್ತಾರೆ ಕೆಲಸದ ವಿಷಯದಲ್ಲಿ ನಮ್ಮಲ್ಲಿ ಸ್ಟೀರಿಯೊಟೈಪ್ಸ್ ಪ್ರೊಫೆಸರ್ ಉದ್ಯಮಿ ಕಳ್ಳಸಾಗಣೆದಾರ ರಿಕ್ಷಾ ಎಳೆಯುವವನು ಸ್ವೀಪರ್ ಭಿಕ್ಷುಕರಿದ್ದಾರೆ ಆಹಾರದ ವಿಷಯದಲ್ಲಿ ಮತ್ತೆ ನಾವು ಸಸ್ಯಾಹಾರಿ ಜನರು ಈ ರೀತಿಯ ಸ್ಟೀರಿಯೊಟೈಪ್ಗಳನ್ನು ಹೊಂದಿದ್ದೇವೆ ಶಿಕ್ಷಣದ ವಿಷಯದಲ್ಲಿ ನೀವು ಐ ಐ ಟಿ ಯವರಾಗಿದ್ದರೆ ನಾವು ಕೆಲವು ರೀತಿಯ ಬ್ರಾಂಡ್ ಸಂಯೋಜಿಸುತ್ತೇವೆ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಯಾಗಿದ್ದರೆ ನೀವು ಎಂದಿಗೂ ತರಗತಿಗಳಿಗೆ ಹಾಜರಾಗಿಲ್ಲ ಎಂದು ನಾವು ಭಾವಿಸುತ್ತೇವೆ ಈಗ ಜನರನ್ನು ನೋಡುವ ಈ ರೂಢಮಾದರಿಯ ವಿಧಾನವನ್ನು ಮಾಡುವ ಮೂಲಕ ನಾವು ವ್ಯಕ್ತಿತ್ವವನ್ನು ನಿರಾಕರಿಸುತ್ತೇವೆ ನಾವು ೫ ಪಾಯಿಂಟ್ ತೆಗೆದವರನ್ನು ವಿಭಿನ್ನ ವ್ಯಕ್ತಿಗಳಾಗಿ ನೋಡುವುದಿಲ್ಲ ನಾವು ಅವರಿಗೆ ಅನನ್ಯತೆಯನ್ನು ನೀಡುವುದಿಲ್ಲ ಈ ವ್ಯಕ್ತಿಗಳು ಪ್ರದರ್ಶಿಸುವ ಚಿಹ್ನೆಗಳನ್ನು ನಾವು ರೂಢಮಾದರಿಯ ಚೌಕಟ್ಟಿನೊಳಗೆ ವ್ಯಾಖ್ಯಾನಿಸುತ್ತೇವೆ ಇದು ವಾಸ್ತವವಾಗಿ ತಪ್ಪಾಗಿದೆ ವ್ಯಕ್ತಿತ್ವದೊಂದಿಗೆ ಸಂಬಂಧ ಹೊಂದಿರುವ ವಿಷಯ ಮೊದಲನೆಯದು ತಾರತಮ್ಯದ ಶಕ್ತಿಯನ್ನು ಮಸುಕಾಗಿಸುವ ಚಿಂತನೆ ನೀವು ಅವರನ್ನು ಕಂಡಿರಬಹುದು ಅವರು ಹೊಸ ಮಾಹಿತಿಯಿಂದ ಕಲಿಯುವುದಿಲ್ಲ ಅಥವಾ ಯಾವುದೇ ವಿರೋಧಾತ್ಮಕ ದೃಷ್ಟಿಕೋನವನ್ನು ಸ್ವೀಕರಿಸುವುದಿಲ್ಲ ಅವರು ತಮ್ಮ ಚಿಂತನೆಯಲ್ಲಿ ತುಂಬಾ ಕಟ್ಟುನಿಟ್ಟಾಗಿರುತ್ತಾರೆ ಅಲ್ಲದೆ ಓಹ್ ಇದು ನಾನು ಓದಿದ ಹೊಸ ಲೇಖನ ಎಂದು ಹೇಳಬಹುದು ಇದನ್ನು ಓದಿದ್ದೇನೆ ಹೇ ಇದು ಇಂದು ಪ್ರಕಟವಾಗಿದೆ ಹೌದು ಆದರೆ ನಾನು ಅದರ ಬಗ್ಗೆ ಕೇಳಿದ್ದೇನೆ ಅವರು ನಿಮಗೆ ಯಾವುದೇ ಹೊಸ ವಿಷಯ ತಿಳಿದಿಲ್ಲ ಎಂದು ನಂಬುವಂತೆ ಎಂದಿಗೂ ಮಾಡುವುದಿಲ್ಲ ನೀವು ಹಂಚಿಕೊಳ್ಳುವ ಯಾವುದನ್ನಾದರೂ ಅವರು ನನಗೆ ತಿಳಿದಿದೆ ಎಂದು ಹೇಳುತ್ತಾರೆ ನೀವು ಈ ಜನರನ್ನು ಸುಲಭವಾಗಿ ಗುರುತಿಸಬಹುದು ವಾಸ್ತವವಾಗಿ ಅವರು ಸಂವಹನದಲ್ಲಿ ನಿಮ್ಮ ಸ್ವಂತ ವ್ಯಕ್ತಿತ್ವಕ್ಕೆ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಅಡೆತಡೆಗಳನ್ನು ಜಯಿಸಲು ಕೆಲವು ತ್ವರಿತ ಕಾರ್ಯತಂತ್ರಗಳನ್ನು ನೋಡೋಣ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸಹಾನುಭೂತಿಯನ್ನು ಬೆಳೆಸಿಕೊಳ್ಳುವುದು ಅಂದರೆ ನೀವು ಯಾರೊಬ್ಬರ ಪರಿಸ್ಥಿತಿಯನ್ನು ಗುರುತಿಸಲು ಇತರರ ಇಚ್ಛೆಗೆ ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು ಈಗ ಆ ಸಂಜೆ ಗಂಡನು ಹೆಂಡತಿಯನ್ನು ಸಿನೆಮಾ ಅಥವಾ ಪಾರ್ಟಿಗೆ ಕರೆದೊಯ್ಯಬೇಕು ಮತ್ತು ಹೆಂಡತಿ ಬಟ್ಟೆ ಧರಿಸಿ ಸಿದ್ಧಳಾಗಿದ್ದಾಳೆ ಅವಳು ತುಂಬಾ ಉತ್ಸುಕಳಾಗಿದ್ದಾಳೆ ಮತ್ತು ಕಳೆದ ಮೂರು ಗಂಟೆಗಳಿಂದ ತನ್ನನ್ನು ತಾನೇ ಸಿದ್ಧಪಡಿಸಿಕೊಳ್ಳುತ್ತಿದ್ದಾಳೆ ಗಂಡ ತುಂಬಾ ತಡವಾಗಿ ಬರುತ್ತಾನೆ ಮತ್ತು ನಂತರ ಅವನು ಬಾಗಿಲು ತೆರೆದ ಕ್ಷಣದಲ್ಲಿ ಅವಳು ಅವನ ಮೇಲೆ ಕೂಗುತ್ತಾಳೆ ಪತಿ ಅಪಘಾತಕ್ಕೆ ಒಳಗಾಗಿದ್ದಾನೆ ಮತ್ತು ಅವನನ್ನು ರಕ್ಷಿಸಲಾಗಿದೆ ಎಂಬ ಅಂಶವನ್ನು ತಿಳಿಯದೆ ಅವಳು ತನ್ನ ಕೋಪವನ್ನು ವ್ಯಕ್ತಪಡಿಸುತ್ತಾಳೆ ಈಗ ಅವನಿಗೆ ನೀಡಲಾದ ಕೆಲವು ಪ್ರಥಮ ಚಿಕಿತ್ಸೆಯನ್ನು ಸಹ ಅವಳು ನೋಡಲಿಲ್ಲ ಕೋಪವು ಈಗ ಅವಳ ಕಣ್ಣುಗಳನ್ನು ಸಂಪೂರ್ಣವಾಗಿ ಮುಚ್ಚಿದೆ ಯಾರೊಬ್ಬರ ಮೇಲೆ ಕೋಪಗೊಳ್ಳುವ ಮೊದಲು ನನ್ನನ್ನು ಹೊರಗೆ ಕರೆದೊಯ್ಯುವುದು ಅವನಿಗೆ ಅಥವಾ ಅವಳಿಗೆ ಮುಖ್ಯ ಎಂದು ಆ ವ್ಯಕ್ತಿಗೆ ಚೆನ್ನಾಗಿ ತಿಳಿದಿದ್ದರೂ ಆ ವ್ಯಕ್ತಿಯು ಏಕೆ ತಡವಾಗಿ ಬಂದಿರಬಹುದು ಎಂಬುದನ್ನು ಅರಿತುಕೊಳ್ಳುವುದು ಮುಖ್ಯವಾಗಿದೆ ಪೂರ್ವಗ್ರಹವಿಲ್ಲದೆ ಅವನ ಅಥವಾ ಅವಳ ದೃಷ್ಟಿಕೋನವನ್ನು ನಿರ್ಣಯಾತ್ಮಕವಾಗಿರದಂತೆ ಒಪ್ಪಿಕೊಳ್ಳಿ ಮತ್ತು ವಿರುದ್ಧವಾದ ಆಲೋಚನೆಗಳನ್ನು ಸ್ವೀಕರಿಸಲು ಒಬ್ಬರು ಮುಕ್ತರಾಗಿರಬೇಕು ಒಬ್ಬರು ಅದನ್ನು ಪ್ರಜ್ಞಾಪೂರ್ವಕವಾಗಿ ಬದಲಾಯಿಸಲು ಪ್ರಯತ್ನಿಸಬೇಕೇ ಎಂಬ ಬಗ್ಗೆ ಯೋಚಿಸುವ ಬಿಗಿತವನ್ನು ಹೊಂದಿರಬಾರದು ಮತ್ತು ಮಾನವರು ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎಂಬುದರ ಬಗ್ಗೆ ಮನುಷ್ಯನ ಮನೋವಿಜ್ಞಾನದ ತಿಳುವಳಿಕೆಯು ಸಹಾಯ ಮಾಡುತ್ತದೆ ಮತ್ತು ಹಿನ್ನೆಲೆ ಗ್ರಹಿಕೆಯ ದೃಷ್ಟಿಕೋನದಲ್ಲಿನ ವ್ಯತ್ಯಾಸಗಳ ಅರಿವು ಪ್ರತಿ ದೃಷ್ಟಿಕೋನವನ್ನು ಗೌರವಿಸಬೇಕು ಆದರೂ ಇದು ಒಬ್ಬರ ಮೌಖಿಕ ಮತ್ತು ಅಮೌಖಿಕ ನಡವಳಿಕೆಯ ವಿಶ್ಲೇಷಣೆ ನಮ್ಮ ಸ್ವಂತ ದೃಷ್ಟಿಕೋನಗಳಿಂದ ಬದಲಾಗಬಹುದು ನಾವು ಅಮೌಖಿಕ ನಡವಳಿಕೆಗೆ ಹೋದಾಗ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡುತ್ತೇನೆ ಆದರೆ ನೀವು ಇನ್ನೊಬ್ಬ ವ್ಯಕ್ತಿಯು ನೀಡಿದ ಅಮೌಖಿಕ ಸುಳಿವುಗಳನ್ನು ಸಹ ನೋಡಲು ಸಾಧ್ಯವಾಗುತ್ತದೆ ಮತ್ತು ನಂತರ ನಾನು ಮೊದಲೇ ಹೇಳಿದಂತೆ ಯಾರಾದರೂ ಕೋಪಗೊಂಡಿದ್ದರೆ ಸಂಬಂಧಿತ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸಬೇಕು ಸೂಕ್ತವಾದ ವ್ಯಕ್ತಿತ್ವದ ಗುಣಲಕ್ಷಣವು ಸ್ಟೀರಿಯೊಟೈಪ್ಗಳನ್ನು ತೀರ್ಪುಗೆ ಅನುಮತಿಸುವುದಿಲ್ಲ ಮತ್ತು ನಂತರ ಇತರರ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡುವುದು ಸ್ಟೀಫನ್ ಕೋವೀ ಅವರಿಂದ ನ್ಯೂವೇ ಸಬ್ವೇ ಕಾರಿನಲ್ಲಿ ಅವರ ಮನಸ್ಸಿನಲ್ಲಿ ಸಂಭವಿಸಿದ ಮಾದರಿ ಬದಲಾವಣೆಯ ಬಗ್ಗೆ ನಾನು ನಿಮಗೆ ಹೇಳಿದ ಕಥೆಯನ್ನು ನೆನಪಿಸಿಕೊಳ್ಳಿ ಮಾನವ ಗ್ರಹಿಕೆಗಳ ಕುರಿತಾದ ಈ ಮೊದಲ ವಾರದ ಮಾಡ್ಯೂಲ್ 3 ಉಪನ್ಯಾಸ 3 ಅನ್ನು ನೆನಪಿಡಿ ಅಲ್ಲಿ ಅವರು ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಬಯಸುವ ಮೊದಲು ನೀವು ಇತರರನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಅವರು ಹೇಳುತ್ತಾರೆ ಈಗ ಕೊನೆಯ ಹಂತದಲ್ಲಿ ನೀವು ಅನುಭೂತಿ ಹೊಂದಲು ಸಾಧ್ಯವಾದರೆ ನೀವು ಸಂವಹನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಮತ್ತು ಖಲೀಲ್ ಜಿಬ್ರಾನ್ ಅವರ ಅತ್ಯಂತ ಪ್ರಸಿದ್ಧ ಉಲ್ಲೇಖವು ನನ್ನನ್ನು ಅಳದ ಬುದ್ಧಿವಂತಿಕೆಯಿಂದ ದೂರವಿಡಿ ಎಂದು ಹೇಳುತ್ತದೆ ಅಂದರೆ ನೀವು ತುಂಬಾ ಬುದ್ಧಿವಂತ ವ್ಯಕ್ತಿ ಎಂದು ಹೇಳಬಹುದು ಆದರೆ ನೀವು ಕಣ್ಣೀರು ಸುರಿಸಲು ಸಾಧ್ಯವಾಗದಿದ್ದರೆ ನನಗೆ ಆ ರೀತಿಯ ಜ್ಞಾನ ಅಥವಾ ಬುದ್ಧಿವಂತಿಕೆಯು ನಗದೇ ಇರುವ ತತ್ವಶಾಸ್ತ್ರವನ್ನು ಬಯಸುವುದಿಲ್ಲ ಎಂದು ಅವರು ಇದರರ್ಥ ನಿಮ್ಮ ಜೀವನದ ಎಲ್ಲಾ ಹಂತಗಳಲ್ಲಿ ನೀವು ಸಹಾನುಭೂತಿಯನ್ನು ಹೊಂದಿರಬೇಕು ಆದ್ದರಿಂದ ನೀವು ತುಂಬಾ ದೊಡ್ಡ ವ್ಯಕ್ತಿಯಾಗಿರಬಹುದು ಆದರೆ ನೀವು ಮಕ್ಕಳ ಮುಗ್ಧತೆಯನ್ನು ಗುರುತಿಸಲು ಸಾಧ್ಯವಾಗದಿದ್ದರೆ ಮತ್ತು ನೀವು ಗೌರವಿಸಲು ಸಾಧ್ಯವಾಗದಿದ್ದರೆ ನಾನು ಅದನ್ನು ಶ್ರೇಷ್ಠತೆ ಎಂದು ಪರಿಗಣಿಸುವುದಿಲ್ಲ ಎಂದು ಅವರು ಹೇಳುತ್ತಾರೆ ಇದರರ್ಥ ನೀವು ನಿಮ್ಮ ಎಲ್ಲಾ ಹಂತಗಳಲ್ಲಿ ಸಹಾನುಭೂತಿಯನ್ನು ಹೊಂದಿರಬೇಕು ಜೀವನ ಮತ್ತು ಅದು ನಿಮ್ಮನ್ನು ಪರಿಣಾಮಕಾರಿ ಸಂವಹನಕಾರರಾಗಿ ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ನಾನು ಈ ಚಿಂತನೆಯೊಂದಿಗೆ ಮುಕ್ತಾಯಗೊಳಿಸುತ್ತೇನೆ ಮುಂದಿನ ಉಪನ್ಯಾಸದಲ್ಲಿ ಸಂವಹನ ಅಡೆತಡೆಗಳನ್ನು ಹೇಗೆ ಜಯಿಸಬಹುದು ಎಂಬುದರ ಕುರಿತು ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು